ಎಲ್ಲರಿಗೂ ನಮಸ್ಕಾರ ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಉಪನ್ಯಾಸ ಸರಣಿಗೆ ಸುಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ಅಪಾಯದ ಸಾಂಸ್ಕೃತಿಕ ಸಿದ್ಧಾಂತ ಅಥವಾ ಅಪಾಯದ ಸಾಂಸ್ಕೃತಿಕ ದೃಷ್ಟಿಕೋನದ ಬಗ್ಗೆ ಮಾತನಾಡುತ್ತೇವೆ ನಾನು DPRI ಕ್ಯೋಟೋ ವಿಶ್ವವಿದ್ಯಾನಿಲಯದ ಸುಭಜ್ಯೋತಿ ಸಮದ್ದಾರ್ ಆದ್ದರಿಂದ ಅಪಾಯದ ಗ್ರಹಿಕೆಗಳಲ್ಲಿ ಸಂಸ್ಕೃತಿಯ ಪಾತ್ರದ ಬಗ್ಗೆ ನಾವು ಈಗಾಗಲೇ ಇತರ ಉಪನ್ಯಾಸಗಳಲ್ಲಿ ಚರ್ಚಿಸಿದ್ದೇವೆ ಇಲ್ಲಿ ಈ ಉಪನ್ಯಾಸದಲ್ಲಿ ಜನರ ಅಪಾಯದ ಗ್ರಹಿಕೆಗಳ ಬಗ್ಗೆ ಸಾಂಸ್ಕೃತಿಕ ಸಿದ್ಧಾಂತವು ಏನು ಮಾತನಾಡುತ್ತಿದೆ ಎಂಬುದನ್ನು ನಾವು ಹೆಚ್ಚು ಕೇಂದ್ರೀಕರಿಸುತ್ತೇವೆ ಮತ್ತು ಹೇಗೆ ಇದು ಅವರ ಸಾಂಸ್ಕೃತಿಕ ಸಂಬಂಧದೊಂದಿಗೆ ಸಂಪರ್ಕ ಹೊಂದಿದೆ ಆದ್ದರಿಂದ 1966 ರಲ್ಲಿ ಮೇರಿ ಡೌಗ್ಲಾಸ್ ಅವರಿಂದ ಸಂಪೂರ್ಣವಾಗಿ ಅಳಿವಿನಂಚಿನಲ್ಲಿರುವ ಪುಸ್ತಕವನ್ನು ಮಾನವಶಾಸ್ತ್ರದ ಆಧುನಿಕ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ನೈತಿಕ ಅಪಾಯದ ಮಾಲಿನ್ಯ ಮತ್ತು ಅಪಾಯದ ಬಗ್ಗೆ ಮಾತನಾಡುವುದು ಸರಿ ಮತ್ತು ಅವಳು ಜೀವಿವರ್ಗೀಕರಣದ ವೈಪರೀತ್ಯಗಳು ಯಹೂದಿಗಳ ಸಂದರ್ಭದಲ್ಲಿ ಆಹಾರದ ನಿರ್ಬಂಧಗಳ ಬಗ್ಗೆ ಮಾತನಾಡುತ್ತಿದ್ದಳು ಹಂದಿ ಅಥವಾ ಹಾವನ್ನು ಆಹಾರವಾಗಿ ಹೊಂದಲು ಸಾಧ್ಯವಾಗದ ಇಸ್ರೇಲಿ ಜನರು ಏಕೆಂದರೆ ಅದು ಕಸವನ್ನು ತಿನ್ನುತ್ತದೆಮತ್ತು ಅದನ್ನು ಅಶುದ್ಧ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ವರ್ಗೀಕರಣದ ವೈಪರೀತ್ಯಗಳು ಉದಾಹರಣೆಗೆ ಹಾವು ಹಾವುಗಳು ಭೂಮಿಯ ಮೇಲೆ ವಾಸಿಸುತ್ತವೆ ಆದರೆ ಕಾಲುಗಳಿಲ್ಲ ಇದು ತುಂಬಾ ಅಪರೂಪ ಆದ್ದರಿಂದ ನೀವು ಹಾವನ್ನು ತಿನ್ನಬಾರದು ಅಂತೆಯೇ ನೀವು ಹಂದಿಮಾಂಸವನ್ನು ತಿನ್ನಬಾರದು ಏಕೆಂದರೆ ಅವು ಗೊರಸುಗಳನ್ನು ಹೊಂದಿದ್ದರೂ ಅವು ಮೆಲುಕು ಹಾಕುವುದಿಲ್ಲ ಆದ್ದರಿಂದ ಕುದುರೆ ಮತ್ತು ಹಸುಗಳಂತಲ್ಲದೆ ಇವುಗಳು ವೈಪರೀತ್ಯಗಳಾಗಿವೆ ಆದ್ದರಿಂದ ನೀವು ಅವುಗಳನ್ನು ತಿನ್ನಬಾರದು ಅಂತೆಯೇ ಉಗಾಂಡಾದ ಹಿಮಾ ಬುಡಕಟ್ಟಿನ ಸಂದರ್ಭದಲ್ಲಿ ಅವರು ಪಶುಸಂಗೋಪನೆಯನ್ನು ಅವಲಂಬಿಸಿರುತ್ತಾರೆ ಅವರು ಜಾನುವಾರುಗಳ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತು ಮಹಿಳೆಯರು ಜಾನುವಾರುಗಳನ್ನು ಮುಟ್ಟಬಾರದು ಎಂದು ಪರಿಗಣಿಸಲಾಗಿದೆ ಮಹಿಳೆ ಜಾನುವಾರುಗಳನ್ನು ಮುಟ್ಟಿದರೆ ಜಾನುವಾರುಗಳು ಸಾಯುತ್ತವೆ ಎಂದು ಅವರು ನಂಬುತ್ತಾರೆ ಆದ್ದರಿಂದ 14 ನೇ ಶತಮಾನದ ಯುರೋಪಿನ ಸಂದರ್ಭದಲ್ಲಿ ಕಳಪೆ ನೀರಿನ ಗುಣಮಟ್ಟವು ಬಹಳ ಹಿಂದಿನಿಂದಲೂ ಸಮಸ್ಯೆಯಾಗಿತ್ತು ಆದರೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಯಿತು ಇದು ವಿಮರ್ಶಾತ್ಮಕ ಕಾಳಜಿಯೆಂದು ಪರಿಗಣಿಸಲಾಗಿದೆ ಮತ್ತು ಯಹೂದಿಗಳ ಜನರು ವಾಸ್ತವವಾಗಿ ನೀರನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ತಿಳಿಸಲ್ಪಟ್ಟ ಕಾರಣ ಯಹೂದಿಗಳ ಜನರಿಗೆ ಈ ಆಪಾದನೆಯನ್ನು ನೀಡಲಾಯಿತು ಆದ್ದರಿಂದ ಅವರು ಯುರೋಪಿನಲ್ಲಿ ಯಹೂದಿಗಳನ್ನು ಹೊರಹಾಕಲು ಪ್ರಾರಂಭಿಸಿದರು ಆದ್ದರಿಂದ ಅಪಾಯದ ಸಾಂಸ್ಕೃತಿಕ ಸಿದ್ಧಾಂತದ ಪ್ರಕಾರ ಅಪಾಯದ ಘಟನೆಯ ಜವಾಬ್ದಾರಿಯನ್ನು ನಿಯೋಜಿಸುವುದು ಒಂದು ನಿರ್ದಿಷ್ಟ ಮೌಲ್ಯಗಳನ್ನು ರಕ್ಷಿಸುವ ಸಾಮಾನ್ಯ ತಂತ್ರವಾಗಿದೆ ಒಂದು ಸಂಸ್ಕೃತಿಯು ಇದು ಸರಿ ಮತ್ತು ಇದು ಸರಿ ಅಲ್ಲ ಎಂದು ವ್ಯಾಖ್ಯಾನಿಸುತ್ತದೆ ಒಳ್ಳೆಯದು ಇದು ಕೆಟ್ಟದು ಇದು ಒಳ್ಳೆಯದು ಇದು ಸ್ವೀಕಾರಾರ್ಹ ಇದು ಸ್ವೀಕಾರಾರ್ಹವಲ್ಲ ಇದು ಶುದ್ಧ ಇದು ಕಲುಷಿತವಾಗಿದೆ ಆದ್ದರಿಂದ ಪ್ರತಿಯೊಂದು ಸಂಸ್ಕೃತಿಯು ತನ್ನದೇ ಆದ ಮೌಲ್ಯಗಳನ್ನು ಹೊಂದಿದೆ ಮತ್ತು ಈ ಮೌಲ್ಯಗಳ ಮೂಲಕ ಈ ಲೆನ್ಸ್ ಮೂಲಕ ನಾವು ನೋಡೋಣ ಯಾವುದು ಅಪಾಯಕಾರಿ ಯಾವುದು ಅಪಾಯಕಾರಿ ಅಲ್ಲ ಯಾವುದು ಶುದ್ಧ ಯಾವುದು ಅಶುದ್ಧ ಯಾವುದು ಸರಿ ಮತ್ತು ಅವರು ಈ ಮಾಹಿತಿಯನ್ನು ತಮ್ಮ ಸದಸ್ಯರಲ್ಲಿ ಪ್ರಸಾರ ಮಾಡುತ್ತಾರೆ ಈಗ ಮೇರಿ ಡೌಗ್ಲಾಸ್ ಹೇಳುತ್ತಿದ್ದ ಪ್ರಕಾರ ನಮಗೆ ಒಂದು ರೀತಿಯ ಸಂಸ್ಕೃತಿಗಳು ಬೇಕು ಅಲ್ಲಿ ನಾವು ಅನೇಕ ಸಂಸ್ಕೃತಿಗಳನ್ನು ಹೊಂದಿದ್ದೇವೆ ಆದರೆ ನಾವು ಅವುಗಳನ್ನು ಗುಂಪು ಮಾಡಬಹುದು ವರ್ಗೀಕರಿಸಬಹುದು ನಾವು ಅದನ್ನು ಗ್ರಿಡ್ ಮತ್ತು ಗುಂಪಿನ ಮಾದರಿಯ ಮೂಲಕ ಮಾಡಬಹುದು ಅವುಗಳನ್ನು ಉತ್ತಮವಾಗಿ ವಿಶ್ಲೇಷಿಸಲು ನಾವು ಸಂಸ್ಕೃತಿಯನ್ನು ವರ್ಗೀಕರಿಸಬಹುದು ಎಂದು ಅವರು ಹೇಳುತ್ತಿದ್ದರು ಅದು ಏಕೆ ನಾವು ಗ್ರಿಡ್ ಗುಂಪಿನ ರೀತಿಯ ವ್ಯವಸ್ಥೆಯನ್ನು ಏಕೆ ಹೊಂದಬೇಕು ಅದು ನಂತರ ಬರಲಿದೆ ಆದರೆ ನಮಗೆ ಗ್ರಿಡ್ ಮತ್ತು ಗುಂಪಿನ ಆಧಾರದ ಮೇಲೆ ಸಂಸ್ಕೃತಿಯ ವರ್ಗಗಳು ಏಕೆ ಬೇಕು ಅವರು 1978 ರಲ್ಲಿ ಪುಸ್ತಕವನ್ನು ಪ್ರಕಟಿಸಿದರು ಮತ್ತು ಸಾಂಪ್ರದಾಯಿಕ ಮಾನವಶಾಸ್ತ್ರಜ್ಞರು ಎಂದು ಹೇಳಿಕೊಂಡರು ಸಂಸ್ಕೃತಿಯ ಮೇಲೆ ಮಾನವಶಾಸ್ತ್ರೀಯ ಅಧ್ಯಯನಗಳು ಅವರು ಸಂಸ್ಕೃತಿಯ ಯಾವುದೇ ವರ್ಗವನ್ನು ಹೊಂದಿರುವುದಿಲ್ಲ ಆದ್ದರಿಂದ ನೀವು ಆಫ್ರಿಕಾದಲ್ಲಿ ಕೆಲವು ಸಂಸ್ಕೃತಿಯನ್ನು ಅಧ್ಯಯನ ಮಾಡುತ್ತಿದ್ದರೆ ನೀವು ಏಷ್ಯಾದಲ್ಲಿ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಾಗ ಮಾನವಶಾಸ್ತ್ರಜ್ಞರು ತಮ್ಮ ಸಂಶೋಧನೆಗಳನ್ನು ಸಾಮಾನ್ಯೀಕರಿಸದ ರೀತಿಯಲ್ಲಿ ತರಬೇತಿ ನೀಡುತ್ತಾರೆ ಎಂದು ನೀವು ಹೋಲಿಸಲಾಗುವುದಿಲ್ಲ ಆದ್ದರಿಂದ ಕೆಲವು ರೀತಿಯ ಸಾಮಾನ್ಯೀಕರಣಗಳನ್ನು ತಲುಪಲು ನಾವು ಸಂಸ್ಕೃತಿಯ ವರ್ಗೀಕರಣಗಳನ್ನು ಮಾಡಲು ಪ್ರಯತ್ನಿಸಬೇಕು ಸರಿ ಹಾಗಾಗಿ ಜನರ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಸಂಸ್ಕೃತಿಯನ್ನು ವರ್ಗೀಕರಿಸಲು ನಾವು ಗ್ರಿಡ್ ಮತ್ತು ಗ್ರೂಪ್ ಎಂಬ ಮಾದರಿಯ ಮೂಲಕ ಮಾಡಬಹುದು ಎಂದು ಅವರು ಹೇಳಿದರು ಈಗ ನಾವು 2 ಅಂಶಗಳನ್ನು ತೆಗೆದುಕೊಂಡು ಇದನ್ನು ಮಾಡಬಹುದು ಎಂದು ಹೇಳುತ್ತಿದ್ದಾಳೆ ಒಬ್ಬರು ಯಾರೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ಒಬ್ಬರು ಹೇಗೆ ಸಂವಹನ ನಡೆಸುತ್ತಾರೆ ಯಾರೊಂದಿಗೆ ಸಂವಹನ ನಡೆಸುತ್ತಾರೆ ಎಂಬುದನ್ನು ಗುಂಪು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರು ಹೇಗೆ ಸಂವಹನ ನಡೆಸುತ್ತಾರೆ ಎಂಬುದನ್ನು ಗ್ರಿಡ್ ಎಂದು ಪರಿಗಣಿಸಲಾಗುತ್ತದೆ ಸರಿ ಆದ್ದರಿಂದ ಗುಂಪು ಸಾಮಾನ್ಯವಾಗಿ ವ್ಯಕ್ತಿಯ ಸಾಮಾಜಿಕ ಸಂಯೋಜನೆಯ ಮಟ್ಟವನ್ನು ಪ್ರತಿನಿಧಿಸುತ್ತದೆ ಈ ಫಲಿತಾಂಶವು ನಾನು ಯಾರನ್ನಾದರೂ ಎಷ್ಟು ಬಾರಿ ಭೇಟಿಯಾಗುತ್ತಿದ್ದೇನೆ ನಾನು ನೆರೆಹೊರೆಯಲ್ಲಿ ವಾಸಿಸುತ್ತಿದ್ದರೆ ಆ ಗುಂಪಿನ ಸದಸ್ಯರ ನಡುವಿನ ನೆಟ್ವರ್ಕ್ ಎಷ್ಟು ದಟ್ಟವಾಗಿರುತ್ತದೆ ನಾನು ಪ್ರತಿಯೊಬ್ಬರೊಂದಿಗೆ ಹೇಗೆ ಸಂವಹನ ನಡೆಸುತ್ತಿದ್ದೇನೆ ನಾನು ಅವರನ್ನು ಆಗಾಗ್ಗೆ ಭೇಟಿಯಾಗುತ್ತಿದ್ದೇನೆ ಅಥವಾ ತುಂಬಾ ಅಪರೂಪವಾಗಿ ನನಗೆ ಎಲ್ಲರಿಗೂ ತಿಳಿದಿದೆಯೇ ಅಥವಾ ಅವರಲ್ಲಿ ಕೆಲವರು ನನಗೆ ತಿಳಿದಿದೆಯೇ ಈ ಜನರು ಪರಸ್ಪರ ಹೇಗೆ ಸಂವಹನ ನಡೆಸುತ್ತಿದ್ದಾರೆ ಅದು ಗುಂಪಿನ ಮೇಲೆ ಎಷ್ಟರ ಮಟ್ಟಿಗೆ ಅವಲಂಬಿತವಾಗಿದೆ ಸರಿ ಆದ್ದರಿಂದ ಕೆಲವು ಗುಂಪುಗಳು ತುಂಬಾ ಹೊಂದಿಕೊಳ್ಳುವವು ತುಂಬಾ ಕಡಿಮೆ ಅವುಗಳು ಕಡಿಮೆ ನೆಟ್ವರ್ಕ್ ಕಡಿಮೆ ಸಾಂದ್ರತೆ ಅವು ಆಗಾಗ್ಗೆ ಭೇಟಿಯಾಗುವುದಿಲ್ಲ ಮತ್ತು ಕೆಲವು ತುಂಬಾ ಹೆಚ್ಚು ಸರಿ ಆದ್ದರಿಂದ ಕಡಿಮೆ ಮತ್ತು ದುರ್ಬಲ ಗುಂಪುಗಳು ತೆರೆದ ಮುಕ್ತ ಸಂವಹನಗಳಂತಹವು ಬಹಳ ವಿರಳವಾಗಿ ನಿರ್ದಿಷ್ಟವಾಗಿ ಉದ್ದೇಶ ಸೀಮಿತವಾಗಿವೆ ಜನರ ಸಂವಹನದ ಕಾರಣ ಕೆಲವು ನೆರೆಹೊರೆಯಲ್ಲಿ ಜನರು ಪರಸ್ಪರ ವಿರಳವಾಗಿ ಸಂವಹನ ನಡೆಸುತ್ತಾರೆ ಅಥವಾ ಬಹುಶಃ ಅವರು ಸಹೋದ್ಯೋಗಿಗಳು ಅಥವಾ ಸಹೋದ್ಯೋಗಿಗಳಂತೆ ತುಂಬಾ ಸ್ಪರ್ಧಾತ್ಮಕವಾಗಿರಬಹುದು ಸರಿ ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವುದಿಲ್ಲ ಅಥವಾ ಶಾಲೆಯಲ್ಲಿ ಕೆಲಸ ಮಾಡುವುದಿಲ್ಲ ಅಥವಾ ಕಂಪನಿಯಲ್ಲಿ ಕೆಲಸ ಮಾಡುವುದಿಲ್ಲ ಅವರು ತುಂಬಾ ಸ್ಪರ್ಧಾತ್ಮಕರಾಗಿದ್ದಾರೆ ಆದರೆ ಅವರು ಕಡಿಮೆ ಸಂವಹನಗಳನ್ನು ಹೊಂದಿರುತ್ತಾರೆ ಮತ್ತೊಂದೆಡೆ ಮುಖಾಮುಖಿ ಸಂವಾದಗಳು ನಮ್ಮಲ್ಲಿ ಉನ್ನತವಾದವುಗಳಿವೆ ಅದು ಹಳ್ಳಿಯಲ್ಲಿರುವಂತೆ ಜನರು ಪರಸ್ಪರ ಭೇಟಿಯಾಗುತ್ತಿದ್ದಾರೆ ಸರಿ ಎಲ್ಲರೂ ಎಲ್ಲರಿಗೂ ತಿಳಿದಿದ್ದಾರೆ ಬಲವಾದ ಸಂವಹನಗಳು ಮತ್ತು ಜನರು ಪರಸ್ಪರ ಸೇವೆಗಳನ್ನು ಅವಲಂಬಿಸಿರುತ್ತಾರೆ ಅವರು ಹೆಚ್ಚಿನ ಅವಲಂಬನೆಯನ್ನು ಹೊಂದಿದ್ದಾರೆ ಮತ್ತು ಅವರು ಸಾಮಾನ್ಯವಾದ ಬಲವಾದ ಒಗ್ಗಟ್ಟನ್ನು ಹೊಂದಿದ್ದಾರೆ ನಗರ ಪ್ರದೇಶಗಳಿಗೆ ಹೋಲಿಸಿದರೆ ಹಳ್ಳಿಗಳಲ್ಲಿ ನೀವು ನೋಡುವಂತೆ ಆದ್ದರಿಂದ ಇದು ಒಂದು ಕಡೆ ನಮ್ಮಲ್ಲಿ ಕಡಿಮೆ ಗುಂಪು ಮತ್ತು ಒಂದು ಬದಿಯಲ್ಲಿ ನಾವು ಹೆಚ್ಚಿನ ಗುಂಪನ್ನು ಹೊಂದಿದ್ದೇವೆ 2 ತೀವ್ರ ಗುಂಪು ಧ್ರುವೀಕರಣ ಅಲ್ಲದೆ ನಾವು ಗ್ರಿಡ್ ಹೊಂದಿದ್ದೇವೆ ಗ್ರಿಡ್ ಪ್ರತಿನಿಧಿಸುತ್ತದೆ ನಾನು ಯಾವ ರೀತಿಯ ನಿಯಮಗಳು ಮತ್ತು ನಿಬಂಧನೆಗಳನ್ನು ನಿರ್ವಹಿಸಬೇಕು ನಾನು ನಿರ್ದಿಷ್ಟ ಗುಂಪಿನ ಸದಸ್ಯನಾಗಿದ್ದಾಗ ನಾನು ಅನುಸರಿಸಬೇಕು ನಾನು ನಿರ್ದಿಷ್ಟ ಸದಸ್ಯನಾಗಿದ್ದರೆ ನಿರ್ಬಂಧಗಳು ಯಾವುವು ಒಂದು ನಿರ್ದಿಷ್ಟ ಗುಂಪು ಅವರು ನನಗೆ ಸಲಿಂಗಕಾಮಿ ದೃಷ್ಟಿಕೋನವನ್ನು ಹೊಂದಲು ಅನುಮತಿಸುತ್ತಾರೆಯೇ ಅಥವಾ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಹೊಂದಲು ಅವರು ನನಗೆ ಅವಕಾಶ ನೀಡುತ್ತಾರೆ ಸ್ತ್ರೀವಾದ ಒಂದು ರೀತಿಯ ಸಲಿಂಗಕಾಮವನ್ನು ಒಬ್ಬರು ಹೇಗೆ ನೋಡುತ್ತಾರೆ ಒಂದು ಗುಂಪು ನೋಡಿ ಅದು ಗುಂಪಿನ ನಿಯಮವಾಗಿದೆ ಕೆಲವು ಗುಂಪು ಅನುಮತಿ ನೀಡುತ್ತವೆ ಕೆಲವು ಗುಂಪುಗಳು ಅನುಮತಿ ನೀಡುವುದಿಲ್ಲ ಆದ್ದರಿಂದ ಇದು ಒಂದು ರೀತಿಯ ಕಾನೂನು ಕ್ರಮಾನುಗತ ರಕ್ತಸಂಬಂಧ ಜನಾಂಗ ಲಿಂಗವನ್ನು ನೋಡಲಾಗುತ್ತದೆ ಎಂಬುದನ್ನು ಗುಂಪಿನಲ್ಲಿ ಇದನ್ನು ಗ್ರಿಡ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಕಡಿಮೆ ಗ್ರಿಡ್ ಅನ್ನು ಹೊಂದಿದ್ದೇವೆ ಅಲ್ಲಿ ಎಲ್ಲರೂ ಸಮಾನರು ಸಮಾನತೆಯ ವ್ಯವಹಾರಗಳ ಸ್ಥಿತಿ ಅವರ ಜನಾಂಗ ಲಿಂಗ ವಯಸ್ಸು ಅಥವಾ ಇತ್ಯಾದಿಗಳನ್ನು ಲೆಕ್ಕಿಸದೆ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಅಥವಾ ಸಾಮಾಜಿಕ ಪಾತ್ರದಲ್ಲಿ ಭಾಗವಹಿಸುವುದನ್ನು ಯಾರೂ ತಡೆಯುವುದಿಲ್ಲ ಎಲ್ಲರೂ ಸಮಾನರು ಎಂದು ಪರಿಗಣಿಸಲಾಗುತ್ತದೆ ಇತರ ಸಂದರ್ಭದಲ್ಲಿ ನಾವು ಇಲ್ಲಿ ಹೆಚ್ಚಿನ ಗ್ರಿಡ್ ಫಲಕವನ್ನು ಹೊಂದಿರುವಾಗ ಜನರು ನಿರ್ಬಂಧಿಸಿರುವುದನ್ನು ನಾವು ನೋಡಬಹುದು ಅವರ ಚಟುವಟಿಕೆಗಳು ಜಾತಿ ಧರ್ಮ ವರ್ಗದ ಆಧಾರದ ಮೇಲೆ ನಿರ್ಬಂಧಿಸಲ್ಪಟ್ಟಿವೆ ಆದ್ದರಿಂದ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರವೇಶವು ಈ ರೀತಿಯ ತಾರತಮ್ಯಗಳ ಒಂದು ಅಥವಾ ಇನ್ನೊಂದನ್ನು ಅವಲಂಬಿಸಿರುತ್ತದೆ ಈ ರೀತಿಯ ಸಂದರ್ಭಗಳಲ್ಲಿ ಜನರು ತಾರತಮ್ಯಕ್ಕೆ ಒಳಗಾಗುತ್ತಾರೆ ಆದ್ದರಿಂದ ಗುಂಪು ಕಡಿಮೆಯಾದಾಗ ಅದು ನೆಟ್ವರ್ಕ್ಗಳು ಆಮೂಲಾಗ್ರವಾಗಿರುತ್ತವೆ ಹೆಚ್ಚಾದಾಗ ಅದು ಪರಸ್ಪರ ಸಂಬಂಧ ಹೊಂದಿದೆ ಸಂವಹನಗಳ ಸಂದರ್ಭದಲ್ಲಿ ಕಡಿಮೆ ಗುಂಪುಗಳು ಅಪರೂಪ ಹೆಚ್ಚಿನ ಗುಂಪುಗಳು ಆಗಾಗ್ಗೆ ಇರುತ್ತವೆ ಕಡಿಮೆ ಗುಂಪಿನ ಸಂದರ್ಭದಲ್ಲಿ ವ್ಯಕ್ತಿಗಳ ನಡುವಿನ ಪರಸ್ಪರ ಕ್ರಿಯೆಯ ಗಡಿಗಳು ತೆರೆದಿರುತ್ತವೆ ಮತ್ತು ಹೆಚ್ಚಿನ ಗುಂಪಿನ ಸಂದರ್ಭದಲ್ಲಿ ಮುಚ್ಚಲ್ಪಡುತ್ತವೆ ಕೆಲವು ಗುಂಪುಗಳಂತೆ ಹಂಚಿಕೊಂಡ ಗುಂಪುಗಳು ಹೆಚ್ಚಿನ ಗುಂಪುಗಳು ಹಲವು ಗ್ರಿಡ್ನ ಸಂದರ್ಭದಲ್ಲಿ ಗ್ರಿಡ್ ಕಡಿಮೆಯಾದಾಗ ಅಂದರೆ ಒಂದು ನಿರ್ದಿಷ್ಟ ಗುಂಪಿನಲ್ಲಿ ನಿರ್ದಿಷ್ಟ ಸಮುದಾಯದಲ್ಲಿ ನಿರ್ದಿಷ್ಟ ಸಮಾಜದಲ್ಲಿ ಕಡಿಮೆ ಮತ್ತು ಎತ್ತರವು ಸಮತಲ ಮತ್ತು ಲಂಬವಾಗಿರುತ್ತದೆ ಒಬ್ಬರು ತುಂಬಾ ಶ್ರೇಣೀಕೃತವಾಗಿರುತ್ತಾರೆ ಒಬ್ಬರು ಸಮಾನರು ಸರಿ ವಿಶೇಷತೆಗಳು ಕಡಿಮೆ ಗುಂಪಿನಲ್ಲಿ ಇದು ತುಂಬಾ ಕಡಿಮೆ ಜನರು ಎಲ್ಲಾ ರೀತಿಯ ಚಟುವಟಿಕೆಗಳನ್ನು ಹೊಂದಿದ್ದಾರೆ ಅವರಿಗೆ ಯಾವುದೇ ವಿಶೇಷತೆಗಳಿಲ್ಲ ದೊಡ್ಡವರ ಗುಂಪಿನಲ್ಲಿ ಸಾಕಷ್ಟು ವಿಶೇಷತೆಗಳಿವೆ ಬಹಳಷ್ಟು ಕಾರ್ಮಿಕರ ವಿಭಜನೆ ಜನರು ವಿಂಗಡಿಸಲಾಗಿದೆ ಪ್ರತ್ಯೇಕಿಸಲಾಗಿದೆ ಮತ್ತು ಪಾತ್ರಗಳ ಹಂಚಿಕೆಯು ನೀವು ಏನಾಗಿದ್ದೀರಿ ಎಂಬುದರ ಸಾಧನೆಯಂತಿದೆ ನೀವು ಏನನ್ನು ಸಾಧಿಸಿದ್ದೀರಿ ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಅದು ಆರೋಪಿಸಿದಂತಿದೆ ನಿಮ್ಮ ತಂದೆ ಏನು ನಿಮ್ಮ ತಾಯಿ ಏನು ಯಾವುದೇ ಪೂರ್ವಜರು ನೀವು ಜಾತಿ ಪದ್ಧತಿಯಂತೆ ಆಗುತ್ತೀರಿ ಸರಿ ಮತ್ತು ಸಂಪನ್ಮೂಲ ಹಂಚಿಕೆಗಳು ಚಿಕ್ಕವರ ಗ್ರಿಡ್ನ ಸಂದರ್ಭದಲ್ಲಿ ಅದು ಸಮಾನತೆಯಂತಿದೆ ಎಲ್ಲರೂ ಸಮಾನರು ಎಲ್ಲರಿಗೂ ಒಂದೇ ಅವಕಾಶವಿದೆ ಆದರೆ ನಿಮ್ಮ ಶ್ರೇಣೀಕೃತ ಸಂದರ್ಭದಲ್ಲಿ ಎತ್ತರದಲ್ಲಿ ಇದು ಕ್ರಮಾನುಗತವಾಗಿರುತ್ತದೆ ಅಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಉತ್ತಮ ಪ್ರವೇಶವನ್ನು ಹೊಂದಿದ್ದಾರೆ ಇತರ ಜನರಿಗೆ ಅವರು ಕಡಿಮೆ ಪ್ರವೇಶವನ್ನು ಹೊಂದಿರುತ್ತಾರೆ ಅಥವಾ ಪ್ರವೇಶಿಸಲು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತಾರೆ ಆದ್ದರಿಂದ ನಾವು ಈ ಚಿಕ್ಕ ಗುಂಪನ್ನು ಗುಂಪು ಮತ್ತು ಗ್ರಿಡ್ ಅನ್ನು ಅಡ್ಡ ಪಟ್ಟಿಗಳಲ್ಲಿ ಹಾಕಿದರೆ ನಾವು 4 ವರ್ಗಗಳನ್ನು ಪಡೆಯಬಹುದು ಒಂದು A B C D ಆದ್ದರಿಂದ ನಾವು A ಯಿಂದ D ಗೆ C ಗೆ ಚಲಿಸಿದರೆ A ಯಿಂದ D ಯಿಂದ A ಗೆ ವ್ಯಕ್ತಿನಿಷ್ಠವಾಗಿದೆ ಎಂದು ನಾವು ಹೇಳಬಹುದು D ಒಂದು ರೀತಿಯ ಸಮಾನತೆ ಮತ್ತು C ಎಂಬುದು ಅಧಿಕೃತವಾಗಿದೆ ಕೆಲವು ಸರ್ವಾಧಿಕಾರಿಗಳು ಇದ್ದಾರೆ ಮತ್ತು A ಯ ಸಂದರ್ಭದಲ್ಲಿ ಇದು ಸ್ವಲ್ಪ ವರ್ಗೀಕರಣದಂತಿದೆ ಮತ್ತು ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳು ಇರುತ್ತವೆ ಅವರು ಯಾರೂ ಪ್ರತ್ಯೇಕಿಸಲಾಗುವುದಿಲ್ಲ ಅಥವಾ ತಾರತಮ್ಯ ಮಾಡಲಾಗುವುದಿಲ್ಲ ಏಕೆಂದರೆ ಅವರು ಕಪ್ಪು ಏಕೆಂದರೆ ಅವರು ಮಹಿಳೆಯರು ಸರಿ ಮತ್ತು C ಯ ಸಂದರ್ಭದಲ್ಲಿ ಅದು ಶ್ರೇಣೀಕೃತ ಅವರ ಸಾಮಾಜಿಕ ಸಾಂಸ್ಕೃತಿಕ ವೈಯಕ್ತಿಕ ಚಳುವಳಿಗಳ ಪ್ರತಿಯೊಂದು ಚಲನೆಯನ್ನು ನಿರ್ಬಂಧಿಸಲಾಗುತ್ತದೆ ಮತ್ತು ಆದೇಶಿಸಲಾಗುತ್ತದೆ ಆದ್ದರಿಂದ ನಾವು ಈ ಸನ್ನಿವೇಶವನ್ನು ಹೊಂದಬಹುದು ನೀವು ಈ ಚಿತ್ರದ ಮೂಲಕ ಒಬ್ಬ ವ್ಯಕ್ತಿಗತವಾಗಿ ಒಬ್ಬರು ಸಮಾನತಾವಾದಿ ಕ್ರಮಾನುಗತ ಮತ್ತು ನಿರಂಕುಶವಾದಿ ಎಂದು ನೋಡಬಹುದು ಕ್ರಮಾನುಗತವಾಗಿ ನೋಡುವ ರೀತಿಯನ್ನು ನೋಡೋಣ ಇದು ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಪಾತ್ರದಂತಿದೆ ಪ್ರಬಲವಾದ ಕ್ರಮಾನುಗತ ಯಾರೋ ಮೇಲಿದ್ದರೆ ಮತ್ತು ಯಾರಾದರೂ ಕೆಳಗಿದ್ದರೆ ಅವರು ತುಂಬಾ ಕಠಿಣವಾದ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಪಾತ್ರ ಉದಾಹರಣೆಗೆ ಜಾತಿ ವ್ಯವಸ್ಥೆಯಂತೆ ನೀವು ಅದನ್ನು ಮಾಡಬಹುದು ಮತ್ತು ನಿಷ್ಠೆಯನ್ನು ಅನುಭವಿಸಿ ನೀವು ಹಲೋ ಹೇಳಬೇಕು ನಾನು ನಿಮಗೆ ನಿಷ್ಠನಾಗಿದ್ದೇನೆ ನಾನು ನಿಮ್ಮ ಆದೇಶವನ್ನು ಸರಿಯಾಗಿ ಅನುಸರಿಸುತ್ತೇನೆ ನಿಮ್ಮ ರಾಜನಿಗೆ ಆದ್ದರಿಂದ ಒಬ್ಬ ರಾಜನಿದ್ದಾನೆ ಒಂದು ವಿಷಯವಿದೆ ಮತ್ತು ಅಸಮಾನತೆಗಳು ಅಲ್ಲಿ ಚಾಲ್ತಿಯಲ್ಲಿವೆ ಆದ್ದರಿಂದ ಅಸಮಾನತೆಗಳು ನ್ಯಾಯಯುತ ಮತ್ತು ಅರ್ಹವಾಗಿವೆ ಅಸಮಾನತೆಗಳು ಇವೆ ಏಕೆಂದರೆ ಜನರು ವಿಭಿನ್ನ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಆದ್ದರಿಂದ ಅಸಮಾನತೆಗಳನ್ನು ಸರಿಯಾಗಿ ಸಮರ್ಥಿಸಲಾಗುತ್ತದೆ ಪ್ರತ್ಯೇಕತೆಗಳು ವ್ಯಕ್ತಿನಿಷ್ಠ ಸಮಾಜ ಅಥವಾ ಸಂಸ್ಕೃತಿಯ ಸಂದರ್ಭದಲ್ಲಿ ಅದು ತುಂಬಾ ವಿಭಿನ್ನವಾಗಿದೆ ಅದರ ಪ್ರಕಾರ ಸ್ವತಂತ್ರರು ಯಾರು ಬೇಕಾದರೂ ಸೇರಬಹುದು ಅವರು ಇಷ್ಟಪಡುವದನ್ನು ಮುಂದುವರಿಸಬಹುದು ಅವರಿಗೆ ಸಾಕಷ್ಟು ಸ್ವಾತಂತ್ರ್ಯವಿದೆ ಮತ್ತು ಜನರಿಗೆ ಪರಸ್ಪರ ಬೆಂಬಲವಿಲ್ಲ ಏಕೆಂದರೆ ಅದು ತುಂಬಾ ವೈಯಕ್ತಿಕ ಸಮಾಜವಾಗಿದೆ ನೀವು ಏನು ಮಾಡಬಹುದು ಆದರೆ ನಾನು ನಿಮಗೆ ಹೇಗಾದರೂ ಸಹಾಯ ಮಾಡಲು ಹೋಗುವುದಿಲ್ಲ ಮತ್ತು ನೀವು ಇಷ್ಟಪಡುವ ಯಾರೊಂದಿಗೂ ಸಂವಹನ ನಡೆಸುತ್ತೇನೆ ಸರಿ ಆದ್ದರಿಂದ ನೀವು ಸ್ವತಂತ್ರರು ನೀವು ಏನು ಬೇಕಾದರೂ ಮಾಡಬಹುದು ನೀವು ಯಾರೊಂದಿಗೂ ಸಂವಹನ ನಡೆಸಬಹುದು ನೀವು ಸಲಿಂಗಕಾಮಿಯಾಗಬಹುದು ನೀವು ಸ್ತ್ರೀವಾದಿಯಾಗಬಹುದು ನೀವು ಆಮೂಲಾಗ್ರವಾಗಿರಬಹುದು ನೀವು ಯಾರಿಗಾದರೂ ಹಾನಿ ಮಾಡುವ ತನಕ ನಿಮಗೆ ಬಿಟ್ಟದ್ದು ಆದ್ದರಿಂದ ನೀವು ಮುಕ್ತರಾಗಿದ್ದೀರಿ ನಿಮಗೆ ಬೇಕಾದುದನ್ನು ಸಾಧಿಸಲು ನೀವು ಮುಕ್ತರಾಗಿದ್ದೀರಿ ಸಮತಾವಾದದಲ್ಲಿ ನಾಯಕನಿಲ್ಲದೆ ಎಲ್ಲರೂ ಸಮಾನರು ಸ್ಥಾನಮಾನ ಮತ್ತು ಪ್ರತಿಷ್ಠೆಯ ಆಧಾರದ ಮೇಲೆ ಯಾವುದೇ ವ್ಯತ್ಯಾಸವಿಲ್ಲ ಯಾರೂ ಸರಿಯಿಲ್ಲ ಮತ್ತು ಸಾಕಷ್ಟು ಒಗ್ಗಟ್ಟು ಇದೆ ಜನರು ಸದಸ್ಯರ ನಡುವೆ ಪರಸ್ಪರ ಸಹಾಯ ಮಾಡುತ್ತಾರೆ ಮತ್ತು ಆದರೆ ಅಲ್ಲಿ ಅವರು ತುಂಬಾ ಬಲಶಾಲಿ ಎಂದು ಅವರು ನಂಬುವ ಸಮಸ್ಯೆ ಇದು ನಾವು ಮತ್ತು ಇದು ಅವರು ಹೀಗೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಅವರ ನಡುವೆ ವ್ಯತ್ಯಾಸವಿದೆ ಸರಿ ಆದ್ದರಿಂದ ಅವರ ವಿರುದ್ಧ ನಾವು ಎಂಬ ಮನಸ್ಥಿತಿ ಇದೆ ಬೇಟೆಗಾರರ ಗುಂಪುಗಳು ಅಥವಾ ಕೋಮುಗಳ ಕೆಲವು ಅಪರಾಧಗಳ ಸಂದರ್ಭದಲ್ಲಿ ನಾವು ನೋಡುವಂತೆ ಮತ್ತು ಇನ್ನೊಬ್ಬರು ನಿರಂಕುಶವಾದಿ ಅಥವಾ ಮಾರಣಾಂತಿಕವಾದಿಗಳು ಇಲ್ಲಿ ಯಾರೋ ಒಬ್ಬ ಆಡಳಿತಗಾರನಿದ್ದಾನೆ ಸೋತ ಸೈನಿಕರಂತೆ ಇತರರು ವಿಧಿಸುವ ನಿಯಮದಿಂದ ಜೀವನವು ನಿರ್ಬಂಧಿತವಾಗಿದೆ ಅವರು ಮಾಡಬೇಕು ರಾಜನ ಆದೇಶವನ್ನು ಅನುಸರಿಸಿ ಮತ್ತು ಯಾವುದೇ ನಂಬಿಕೆ ಅಥವಾ ಸಹಕಾರವಿಲ್ಲ ಇದು ಕೇವಲ ಪ್ರಾಬಲ್ಯವಾಗಿದೆ ಒಬ್ಬ ವ್ಯಕ್ತಿಯು ಇತರರ ಮೇಲೆ ಪ್ರಾಬಲ್ಯ ಸಾಧಿಸುತ್ತಿದ್ದಾನೆ ಸರಿ ಆದ್ದರಿಂದ ಯಾರು ತಮ್ಮನ್ನು ರಕ್ಷಿಸಿಕೊಳ್ಳಲು ಉಳಿದಿದ್ದಾರೆ ಮತ್ತು ನಾನು ಹೇಳಿದಂತೆ ಅಥವಾ ಖೈದಿಗಳು ಅಥವಾ ಗುಲಾಮರಂತೆ ಆದ್ದರಿಂದ ಈ ಗುಂಪುಗಳ ಪ್ರತಿಯೊಬ್ಬ ಜನರು ಈ 4 ಗುಂಪುಗಳು ಈ ಸಾಂಸ್ಕೃತಿಕ ಗುಂಪುಗಳು ಅಥವಾ ಸಾಂಸ್ಕೃತಿಕ ವರ್ಗಗಳ ಗ್ರಿಡ್ ಮತ್ತು ಗುಂಪಿನ ಆಧಾರದ ಮೇಲೆ ಅವರು ನಮ್ಮ ಸಾಮಾಜಿಕ ಜೀವನದ ಪ್ರತಿಯೊಂದು ಅಂಶವನ್ನು ವಿಭಿನ್ನ ರೀತಿಯಲ್ಲಿ ನೋಡುತ್ತಾರೆ ವಿಭಿನ್ನ ಮೌಲ್ಯಗಳು ವಿಭಿನ್ನ ಮಸೂರಗಳು ವಿಭಿನ್ನ ಗ್ರಹಿಕೆಗಳು ಮತ್ತು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ ಅದು ವೈಯಕ್ತಿಕ ಜೈವಿಕ ಗುಣಲಕ್ಷಣಗಳಲ್ಲ ಅದು ಅವರ ಮೌಲ್ಯಗಳನ್ನು ವ್ಯಾಖ್ಯಾನಿಸುತ್ತದೆ ಆದರೆ ಅವರು ಯಾವ ಸಂಸ್ಕೃತಿಗೆ ಸೇರಿದವರು ಎಂಬುದು ಮುಖ್ಯ ಯಾರಾದರೂ ಚಾಪ್ಸ್ಟಿಕ್ನಿಂದ ತಿನ್ನುತ್ತಾರೆ ಅದು ಅವರಿಗೆ ಒಪ್ಪಿತ ಕೆಲವರಿಗೆ ಅದು ಸಾಂಸ್ಕೃತಿಕ ಆಘಾತವಾಗಿದೆ ಯಾರಿಗಾದರೂ ಅದು ಆಲ್ಕೋಹಾಲ್ ಇಲ್ಲ ನೀವು ಮದ್ಯಪಾನ ಮಾಡಬಾರದು ಮುಸ್ಲಿಮರು ಉದಾಹರಣೆಗೆ ಅಥವಾ ಶ್ರೀಲಂಕಾ ಅಥವಾ ದಕ್ಷಿಣ ಭಾರತದ ಒಂದು ಭಾಗದಲ್ಲಿ ವಿದೇಶಿ ಬಿಳಿ ಚರ್ಮದ ವ್ಯಕ್ತಿ ಕಾಣಿಸಿಕೊಂಡಿದ್ದಾನೆ ಈ ಜನರು ಇದನ್ನು ನೋಡಿ ತುಂಬಾ ಆಶ್ಚರ್ಯ ಪಡುತ್ತಾರೆ ಆದ್ದರಿಂದ ನಾವು ಮಾನವ ವೈಶಿಷ್ಟ್ಯಗಳ ವಿಭಿನ್ನ ದೃಷ್ಟಿಕೋನವನ್ನು ಹೊಂದಿರುವುದರಿಂದ 1978 ರಲ್ಲಿ ಮೈಕೆಲ್ ಥಾಮ್ಸನ್ ಮತ್ತು ಅವರು ಈ ಸಾಂಸ್ಕೃತಿಕ ಮಾದರಿಯನ್ನು ಬಳಸಿಕೊಂಡು ಹೇಳಲು ಪ್ರಯತ್ನಿಸುತ್ತಿದ್ದರು ಇದು ಸಾಂಸ್ಕೃತಿಕ ಮಾದರಿಯಲ್ಲ ಮತ್ತು ವಾಸ್ತವವಾಗಿ ಈ ಸಾಂಸ್ಕೃತಿಕ ಮಾದರಿ ಅದರ ಮೂಲಕ ಜನರು ಅಪಾಯ ಹೇಗೆ ನೋಡುತ್ತಾರೆ ಎಂಬುದನ್ನು ವ್ಯಾಖ್ಯಾನಿಸುತ್ತಾರೆ ಜನರು ಅಪಾಯವನ್ನು ಹೇಗೆ ನೋಡುತ್ತಾರೆ ಆದ್ದರಿಂದ ಇದು ನಾವು ಚರ್ಚಿಸಿದ ಸಾಂಸ್ಕೃತಿಕ ಮಾದರಿಯಾಗಿದೆ ಒಂದು ಅತ್ಯಂತ ಶ್ರೇಣೀಕೃತವಾಗಿದೆ ನಂತರ ನಾವು ಸಮಾನತೆಯನ್ನು ಹೊಂದಿದ್ದೇವೆ ಎಲ್ಲರೂ ಸಮಾನರು ಮತ್ತು ವ್ಯಕ್ತಿವಾದಿ ಮತ್ತು ಸರ್ವಾಧಿಕಾರಿ ಹಕ್ಕು ಈಗ ಪ್ರತಿಯೊಬ್ಬರೂ ಅಪಾಯವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುತ್ತಾರೆ ನಾವು ಇದನ್ನು ಇಲ್ಲಿ ಚರ್ಚಿಸುತ್ತೇವೆ ವ್ಯಕ್ತಿವಾದಿಗಳಿಗೆ ಪ್ರಕೃತಿಯು ಮನುಷ್ಯ ಎಷ್ಟೇ ತೊಂದರೆ ಕೊಟ್ಟರೂ ಅದು ಹಾಗೆ ಮಾಡುತ್ತದೆ ಎಂದು ಅವರು ನಂಬುತ್ತಾರೆ ಅವರು ಅದನ್ನು ನಿಭಾಯಿಸಬಲ್ಲರು ಪ್ರಕೃತಿಯು ಅದನ್ನು ನಿಭಾಯಿಸಬಲ್ಲದು ಅದು ಅತ್ಯಂತ ಶಕ್ತಿಶಾಲಿಯಾಗಿದೆ ಆದ್ದರಿಂದ ನಿಮ್ಮ ಸ್ವಂತ ಯೋಗಕ್ಷೇಮಕ್ಕಾಗಿ ನಿಮ್ಮ ಸ್ವಂತ ಯಶಸ್ಸಿಗೆ ನಿಮ್ಮ ಸ್ವಂತ ಸಾಧನೆಗಾಗಿ ನೀವು ಬಯಸಿದಷ್ಟು ಪ್ರಕೃತಿಯನ್ನು ಬಳಸಿಕೊಳ್ಳಬಹುದು ಮತ್ತು ಈ ಪ್ರಕೃತಿ ಪುರಾಣ ನಿಯಂತ್ರಣ ಅಥವಾ ಸಹಕಾರದ ಅಗತ್ಯವಿಲ್ಲ ಎಂದು ತೋರಿಸುತ್ತದೆ ಜನರು ಪ್ರಕೃತಿಯನ್ನು ಬಳಸಲು ಮುಕ್ತರಾಗಿದ್ದಾರೆ ಆದ್ದರಿಂದ ಯಾವುದೇ ಅಪಾಯ ಅಸ್ತಿತ್ವದಲ್ಲಿಲ್ಲ ಜನರು ಪ್ರಕೃತಿಯನ್ನು ಶೋಷಿಸಲು ಮುಕ್ತವಾಗಿ ಬಿಡಬಹುದು ಏಕೆಂದರೆ ಇದು ತುಂಬಾ ಸ್ಪರ್ಧಾತ್ಮಕ ಸಮಾಜವಾಗಿದೆ ಎಲ್ಲರೂ ಸ್ವತಂತ್ರರು ಮತ್ತು ಅವರ ಸ್ಥಿತಿಯು ಆಪಾದಿತ ಸ್ಥಿತಿಯನ್ನು ಆಧರಿಸಿದೆ ಸಮತಾವಾದದ ಸಂದರ್ಭದಲ್ಲಿ ವಾಸ್ತವವಾಗಿ ಅದು ವ್ಯಕ್ತಿಗತವಾದವುಗಳಿಗೆ ತುಂಬಾ ವಿರುದ್ಧವಾಗಿದೆ ಎಂದು ಅವರು ನೋಡುತ್ತಾರೆ ಪ್ರಕೃತಿಯು ತುಂಬಾ ದುರ್ಬಲವಾಗಿದೆ ಎಂದು ಅವರು ಭಾವಿಸುತ್ತಾರೆ ಪ್ರಕೃತಿಯು ಯಾವುದೇ ಸಣ್ಣ ತಪ್ಪಾದರೂ ಸರಿ ಬೆಟ್ಟದ ಮೇಲೆ ಸಮತೋಲನಗೊಂಡ ಚೆಂಡಿನಂತೆ ಅಪ್ಪಳಿಸುತ್ತದೆ ಅದನ್ನು ಸ್ಪರ್ಶಿಸಿ ಅದು ಬೀಳುತ್ತದೆ ನಮಗೆ ಸಾಕಷ್ಟು ನಿಯಂತ್ರಣ ಬೇಕು ಸಾಕಷ್ಟು ನಿಯಂತ್ರಣ ಮತ್ತು ಅಂತಹ ಬೆದರಿಕೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಹಕಾರ ಅಗತ್ಯ ಆದ್ದರಿಂದ ಅಪಾಯದ ಬೆದರಿಕೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಪರಸ್ಪರ ಸಹಾಯ ಮಾಡಬೇಕು ಅಪಾಯದ ಬೆದರಿಕೆಯಿಂದ ಮತ್ತು ನಂತರ ನಾವು ಕ್ರಮಾನುಗತ ಹೊಂದಿದ್ದೇವೆ ಪ್ರಕೃತಿಯನ್ನು ಮುಕ್ತವಾಗಿ ಬಳಸಿಕೊಳ್ಳಬಹುದು ಎಂದು ಅವರು ನಂಬುತ್ತಾರೆ ಆದರೆ ಕೆಲವು ನಿಯಮಗಳಿವೆ ನಿರ್ದಿಷ್ಟ ರೀತಿಯಲ್ಲಿ ಅವರು ಮಿತಿಯನ್ನು ವ್ಯಾಖ್ಯಾನಿಸುತ್ತಾರೆ ಏಕೆಂದರೆ ಈ ಮಿತಿಯನ್ನು ಹಾಕಲಾಗಿದೆ ಏಕೆಂದರೆ ಅವರು ತುಂಬಾ ಕಟ್ಟುನಿಟ್ಟಾದ ಅಧಿಕಾರವನ್ನು ಹೊಂದಿದ್ದಾರೆ ಆದ್ದರಿಂದ ಅಧಿಕಾರಿಗಳು ಅಥವಾ ಉನ್ನತ ಜನರು ಹೊಂದಿರುವವರು ಅಥವಾ ರಾಜರು ಅಥವಾ ಉನ್ನತ ಜನರು ಅದನ್ನು ಹೇಗೆ ಮಾಡಬೇಕೆಂದು ತಿಳಿದಿದ್ದಾರೆ ಆದ್ದರಿಂದ ಅವರು ಹೆಚ್ಚು ಅವಲಂಬಿತರಾಗಿದ್ದಾರೆ ತಜ್ಞರು ನಿಮಗೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಹೇಳಬಹುದು ರಾಜನು ನಿಮಗೆ ಸರಿ ಯಾವುದು ಮತ್ತು ಯಾವುದು ತಪ್ಪು ಎಂದು ಹೇಳಬಹುದು ಮತ್ತು ನೀವು ಆ ಮಟ್ಟಿಗೆ ಅನುಸರಿಸಬೇಕು ನೀವು ಅದನ್ನು ಬಳಸಿಕೊಳ್ಳಬಹುದು ಪ್ರಕೃತಿ ಆದರೆ ನೀವು ನಿರ್ದಿಷ್ಟ ಹಂತವನ್ನು ದಾಟಲು ಸಾಧ್ಯವಿಲ್ಲ ಕೆಲವು ಗಡಿಗಳನ್ನು ದಾಟಲು ಸಾಧ್ಯವಿಲ್ಲ ನೀವು ಅದನ್ನು ದಾಟಿದರೆ ನೀವು ಪ್ರಕೃತಿಯನ್ನು ಅಪಾಯಕ್ಕೆ ಸಿಲುಕಿಸುತ್ತೀರಿ ಮತ್ತು ಮತ್ತೊಂದೆಡೆ ನಾವು ಮಾರಣಾಂತಿಕರನ್ನು ಹೊಂದಿದ್ದೇವೆ ಯಾವುದೇ ಪ್ರಚೋದನೆಗೆ ಪ್ರಕೃತಿ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಊಹಿಸಲು ಯಾವುದೇ ಮಾರ್ಗವಿಲ್ಲ ಆದ್ದರಿಂದ ಅಪಾಯ ಏನು ಎಂದು ಅವರಿಗೆ ತಿಳಿದಿಲ್ಲ ಅದು ರಕ್ಷಿಸಲ್ಪಟ್ಟಿದೆ ಅಥವಾ ಹಾಗಲ್ಲ ಅದನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಹೋರಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಬದಲಿಗೆ ನೀವು ಹೊಡೆತಗಳೊಂದಿಗೆ ಉರುಳಲು ಪ್ರಯತ್ನಿಸಬೇಕು ನೀವು ಮುಂದುವರಿಯಬೇಕು ಆದ್ದರಿಂದ ಅವರು ಅತ್ಯಂತ ದುರ್ಬಲರಾಗಿದ್ದಾರೆ ಆದ್ದರಿಂದ ಇಲ್ಲಿ ನಾವು 2 ಅಪಾಯದ ವರ್ತನೆಯನ್ನು ನೋಡುತ್ತೇವೆ ಒಂದು ವ್ಯಕ್ತಿನಿಷ್ಠವಾಗಿದೆ ಭಯದ ಅಪಾಯವು ಮಾರುಕಟ್ಟೆಯನ್ನು ಮಿತಿಗೊಳಿಸುತ್ತದೆ ಮತ್ತು ಮುಕ್ತವಾಗಿ ವ್ಯಾಪಾರ ಮಾಡುವ ಸಾಮರ್ಥ್ಯವನ್ನು ನಿರ್ಬಂಧಿಸುತ್ತದೆ ಸಮಾನತಾವಾದಿ ಐಕಮತ್ಯವನ್ನು ಸೃಷ್ಟಿಸಲು ದುರಂತದ ಅಪಾಯದ ಬೆದರಿಕೆಯನ್ನು ಬಳಸಿ ಉದಾಹರಣೆಗೆ ಜಾಗತಿಕ ತಾಪಮಾನ ಏರಿಕೆ ಕ್ರಮಾನುಗತವಾದಿಗಳು ಅಪಾಯದ ಭಯವನ್ನು ಹೊಂದಿದ್ದು ಅದು ಜನರ ಶ್ರೇಯಾಂಕವನ್ನು ಹೊಂದಿಲ್ಲ ಉದಾಹರಣೆಗೆ ಅಪರಾಧ ಅಥವಾ ಸಾಮಾಜಿಕ ವಿಚಲನ ಮಾರಕವಾದಿಗಳು ಯಾವುದೇ ಅಪಾಯದ ಬಗ್ಗೆ ಭಯಪಡುವ ಉದ್ದೇಶವನ್ನು ನೋಡಬೇಡಿ ಅವರ ಬಗ್ಗೆ ಅವರು ಏನನ್ನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಈ ಬಗ್ಗೆ ಮಾತನಾಡುತ್ತಿದ್ದೇವೆ ಒಬ್ಬರು ತಮ್ಮ ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಅಪಾಯವನ್ನು ಹೇಗೆ ನೋಡುತ್ತಾರೆ ಅದು ಅಪಾಯವಲ್ಲ ವಸ್ತುನಿಷ್ಠ ಮತ್ತು ಅಪಾಯದ ಅವಲಂಬಿತವಾಗಿದೆ ಆದರೆ ಜನರು ಸಾಂಸ್ಕೃತಿಕವಾಗಿ ಹೇಗೆ ಆಧಾರಿತರಾಗಿದ್ದಾರೆ ಅವರ ಗ್ರಹಿಕೆ ಮೌಲ್ಯಗಳು ಹೇಗೆ ಭೇಟಿಯಾಗುತ್ತವೆ ಎಂಬುದನ್ನು ನಾವು ಪ್ರತಿ ಸಂದರ್ಭಗಳಲ್ಲಿ ನೋಡುತ್ತೇವೆ ವ್ಯಕ್ತಿಗಳು ಸಮಾನತಾವಾದಿಗಳು ಕ್ರಮಾನುಗತವಾದಿಗಳು ಮತ್ತು ಮಾರಕವಾದಿಗಳು ಈ ಕಲ್ಪನೆಯನ್ನು ಸ್ಟೀವ್ ರೇನರ್ ಅವರು ಸ್ವಲ್ಪಮಟ್ಟಿಗೆ ಅಭಿವೃದ್ಧಿಪಡಿಸಿದರು ಅವರು ಅಪಾಯದ ಪಾಲಿಥೆಟಿಕ್ ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತಿದ್ದರು ಮತ್ತು ಸಾಮಾನ್ಯವಾಗಿ ನಾವು ಅಪಾಯವನ್ನು ಪ್ರತಿಕೂಲ ಘಟನೆಯ ಸಂಭವನೀಯತೆ ಮತ್ತು ಅವರ ಪರಿಣಾಮದ ಪ್ರಮಾಣ ಎಂದು ಪರಿಗಣಿಸುತ್ತೇವೆ ಏನಾದರೂ ಸಂಭವಿಸುತ್ತದೆ ಪ್ರತಿಕೂಲ ಘಟನೆಯು ಸಂಭವಿಸುತ್ತದೆ ಮತ್ತು ಇದು ಕೆಲವು ಪರಿಣಾಮಗಳನ್ನು ಹೊಂದಿದೆ ಆದರೆ ಅಪಾಯ ವಾಸ್ತವವಾಗಿ ಒಂದು ರೀತಿಯ ಗ್ರಹಿಕೆಗಳು ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಬದಲಾಗುತ್ತದೆ ಯಾವುದೇ ಅರ್ಥವಿಲ್ಲ ಅಪಾಯವು ಹೆಚ್ಚು ಪಾಲಿಥೆಟಿಕ್ ಆಗಿದೆ ಆದ್ದರಿಂದ ಅವರು ವಿಟ್ಜೆನ್ಸ್ಟೈನ್ನಿಂದ ಈ ತಾತ್ವಿಕ ಕಲ್ಪನೆಯನ್ನು ಪಡೆದರು ಅವರು ಕೇಳುತ್ತಿದ್ದಾರೆ ನಿಮಗೆ ಆಟದ ಅರ್ಥವೇನು ಏಕೆಂದರೆ ನೀವು ಆಟವನ್ನು ನೋಡಿದರೆ ಎಲ್ಲಾ ಆಟಕ್ಕೂ ಸಾಮಾನ್ಯವಾದದ್ದನ್ನು ನೀವು ನೋಡುವುದಿಲ್ಲ ಉದಾಹರಣೆಗೆ ನಾವು ಇಲ್ಲಿ ಆಟವನ್ನು ಹೊಂದಿದ್ದೇವೆ 3 4 ಆಟಗಳು ಒಂದು ಮತ್ತು ಕ್ರಿಕೆಟ್ ಮತ್ತು ಸಾಕರ್ ಮತ್ತು ಚೆಸ್ ಮತ್ತು ಸಾಲಿಟೇರ್ ಸರಿ ಆದ್ದರಿಂದ ಮೊದಲ ಭಾಗದಲ್ಲಿ ಅವರೆಲ್ಲರೂ ಆಟವೆಂದು ಪರಿಗಣಿಸುತ್ತಾರೆ ಆದರೆ ಅವುಗಳು ಪರಸ್ಪರ ಕಡಿಮೆ ಹೋಲಿಕೆಗಳನ್ನು ಹೊಂದಿವೆ ಉದಾಹರಣೆಗೆ ಕ್ರಿಕೆಟ್ ಅಥವಾ ಸಾಕರ್ ಎರಡೂ ಪ್ರತಿ ತಂಡಕ್ಕೆ 11 ಆಟಗಾರರು ಆಡುತ್ತಾರೆ ಆದ್ದರಿಂದ ಅವರು ಕೆಲವು ಸಾಮ್ಯತೆಗಳನ್ನು ಹೊಂದಿದ್ದಾರೆ ಆದರೆ ನಿಯಮಗಳು ಗುರಿಗಳು ಮತ್ತು ಕಾರ್ಯತಂತ್ರಗಳಿಂದ ಅವರು ವಿಭಿನ್ನವಾಗಿವೆ ಮತ್ತೊಂದೆಡೆ ಅವುಗಳು ಚೆಸ್ ಅಥವಾ ಸಾಲಿಟೇರ್ನಿಂದ ಸಂಪೂರ್ಣವಾಗಿ ಭಿನ್ನವಾಗಿವೆ ಇನ್ನೊಂದು ಅರ್ಥದಲ್ಲಿ ಚೆಸ್ ಮತ್ತು ಸಾಲಿಟೇರ್ಗಳು ಸಾಕಷ್ಟು ಹೋಲುತ್ತವೆ ಏಕೆಂದರೆ ಅವೆರಡನ್ನೂ ಬೋರ್ಡ್ ಮೇಲೆ ಆಡಲಾಗುತ್ತದೆ ಮತ್ತು ಎರಡು ಸ್ಪರ್ಧಾತ್ಮಕವಾಗಿಲ್ಲ ಆದ್ದರಿಂದ ಸಾಕರ್ ಕ್ರಿಕೆಟ್ ಚೆಸ್ ಮತ್ತು ಸಾಲಿಟೇರ್ ಅನ್ನು ಸಂಪರ್ಕಿಸುವ ಲಿಂಕ್ಗಳ ಸರಣಿಯಿದೆ ಆದರೆ ಯಾವುದೇ ಒಂದು ವೈಶಿಷ್ಟ್ಯವಿಲ್ಲ ಅಥವಾ ಅದನ್ನು ಆಟ ಎಂದು ಕರೆಯಲು ಸಾಕಷ್ಟು ಅಥವಾ ಸಾಕಷ್ಟು ಸ್ಥಿತಿ ಇದೆ ರಚನೆಯ ಈ ಎಲ್ಲಾ ಪರಿಕಲ್ಪನೆಯ ವ್ಯವಸ್ಥೆಯಲ್ಲಿ ಒಂದು ವರ್ಗವನ್ನು ರೂಪಿಸುವ ಸರಪಳಿಯ ಒಂದು ತುದಿಯು ಇನ್ನೊಂದು ತುದಿಯಲ್ಲಿರುವ ವಸ್ತುಗಳೊಂದಿಗೆ ಯಾವುದೇ ಸಾಮಾನ್ಯ ಸ್ಥಿತಿಗಳನ್ನು ಹೊಂದಿರಬೇಕಾಗಿಲ್ಲ ಅಂದರೆ ಅವೆಲ್ಲವೂ ಒಂದು ಅರ್ಥದಲ್ಲಿ ಮತ್ತು ಅವುಗಳು ಕೆಲವು ಸಾಮಾನ್ಯತೆಯನ್ನು ಹೊಂದಿವೆ ಆದರೆ ಮತ್ತು ಅವರೆಲ್ಲರೂ ಗುರಿ ಆಧಾರಿತ ಆಗಿದೆ ಆದರೆ ಅದು ಆಟದ ಗುಣಲಕ್ಷಣಗಳನ್ನು ಮಾತ್ರ ವ್ಯಾಖ್ಯಾನಿಸುವುದಿಲ್ಲ ಆಟವು ಹೆಚ್ಚು ಗುಣಲಕ್ಷಣಗಳನ್ನು ಹೊಂದಿರಬೇಕು ಆದ್ದರಿಂದ ಒಂದು ಆದ್ದರಿಂದ ಅವುಗಳು ಕೆಲವು ಸಾಮ್ಯತೆಗಳನ್ನು ಹೊಂದಿವೆ ಆದರೆ ಅವುಗಳು ಕೆಲವು ವ್ಯತ್ಯಾಸಗಳನ್ನು ಹೊಂದಿವೆ ಆದ್ದರಿಂದ ಯಾವುದಾದರೂ ಒಂದು ವೈಶಿಷ್ಟ್ಯವು ಕೆಲವೊಮ್ಮೆ ಅಗತ್ಯವಾಗಬಹುದು ಆದರೆ ಅದನ್ನು ವ್ಯಾಖ್ಯಾನಿಸಲು ಅಥವಾ ಅದನ್ನು ಆಟ ಎಂದು ಕರೆಯಲು ಸಾಕಷ್ಟು ಸ್ಥಿತಿಯಿಲ್ಲ ಆದರೆ ಅದೇ ರೀತಿ ಸಾರ್ವಜನಿಕರು ನಡುವೆ ಆಯ್ಕೆ ಮಾಡುವ ಸಂಭವನೀಯತೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಎರಡು ಕ್ರಮಗಳ ಪ್ರಕಾರ ಸಂಭವನೀಯತೆಯಲ್ಲಿನ ವ್ಯತ್ಯಾಸವು ಅಪಾಯ ನಿರ್ವಹಣೆಯ ನಿರ್ಧಾರಗಳಲ್ಲಿ ಎಷ್ಟು ಚಿಕ್ಕದಾಗಿದೆ ಎಂದು ಅವರು ವಾದಿಸುತ್ತಾರೆ ಆದ್ದರಿಂದ ಸಂಭವನೀಯತೆಯು ಹೆಚ್ಚಿನ ಸಂಭವನೀಯತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಜನರು ಹೆದರುವುದಿಲ್ಲ ಯಾವುದೇ ಗೊಂದಲವಿಲ್ಲ ಜನರು ಸರಿ ಎಂದು ಹೇಳುತ್ತಾರೆ ನಾನು ಅಪಾಯವನ್ನು ಸ್ವೀಕರಿಸುತ್ತೇನೆ ಆದರೆ ಕಡಿಮೆ ಸಂಭವನೀಯತೆಯ ಸಂದರ್ಭದಲ್ಲಿ ಉದಾಹರಣೆಗೆ ವಿಕಿರಣದ ಒಡ್ಡುವಿಕೆ ಔಷಧದಲ್ಲಿನ ಲೇಬಲ್ಗಳು ಅಥವಾ ಅನುಮತಿಸುವ ಮಟ್ಟ ಅಥವಾ ಕ್ಯಾನ್ಸರ್ನಲ್ಲಿ ಸಂಭವನೀಯ ಕಾರ್ಸಿನೋಜೆನ್ಗಳು ಈ ರೀತಿಯ ಕಡಿಮೆ ಸಂಭವನೀಯತೆಯ ಅಪಾಯವು ಜನರಿಗೆ ತುಂಬಾ ಅಸ್ಪಷ್ಟವಾಗಿದೆ ಆದ್ದರಿಂದ ಜನರು ಏನು ಮಾಡುತ್ತಾರೆ ಅವರು ಅದನ್ನು ಸ್ವೀಕರಿಸಲಾಗಿದೆ ಅಥವಾ ಸ್ವೀಕರಿಸಲಾಗಿಲ್ಲ ಎಂದು ಹೇಗೆ ಪರಿಗಣಿಸುತ್ತಾರೆ ಆದ್ದರಿಂದ ಅದಕ್ಕಾಗಿ ನಾವು TLC ಎಂದು ಕರೆಯಲ್ಪಡುವ ಮಾದರಿಯನ್ನು ಹೊಂದಬಹುದು ಎಂದು ಅವರು ನೀಡುತ್ತಿದ್ದಾರೆ ನಂಬಿಕೆ ಹೊಣೆಗಾರಿಕೆ ಮತ್ತು ಒಪ್ಪಿಗೆ ಆದ್ದರಿಂದ ಅಪಾಯದ ಪಾಲಿಥೆಟಿಕ್ ವ್ಯಾಖ್ಯಾನವೆಂದರೆ ಸಂಭವನೀಯತೆ ಮತ್ತು ಪ್ರಮಾಣವು ಅಪಾಯವನ್ನು ನೋಡುವ ಸಾಂಪ್ರದಾಯಿಕ ಮಾರ್ಗವಾಗಿದೆ ಆದರೆ ಅದು ಸಾಕಾಗುವುದಿಲ್ಲ ನಾವು TLC ಅನ್ನು ಸೇರಿಸಬೇಕು ಸರಿ ಇದು ನಂಬಿಕೆ ಹೊಣೆಗಾರಿಕೆ ಮತ್ತು ಒಪ್ಪಿಗೆಯ ತತ್ವವೂ ಆಗಿರುತ್ತದೆ ಯಾವಾಗ ಅಪಾಯ ಏನು ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಹಾಗೆ ಪರಮಾಣು ವಿದ್ಯುತ್ ಸ್ಥಾವರದ ಸಂದರ್ಭದಲ್ಲಿ ನಾವು ಏನು ಮಾಡಬೇಕೆಂದು ಜನರಿಗೆ ಹೇಳಲು ಬಯಸಿದರೆ ನಾವು ಇದನ್ನು ಪರಿಗಣಿಸಬೇಕು ಈ TLC ಪರಿಕಲ್ಪನೆ ಸರಿ ಆದ್ದರಿಂದ ಸ್ಥಾವರದ ಅಗತ್ಯತೆಯ ಸಮಸ್ಯೆ ಹೀಗಿದೆ ಪರಮಾಣು ವಿದ್ಯುತ್ ಸ್ಥಾವರವನ್ನು ಏಕೆ ಹೊಂದಬೇಕು ಆದ್ದರಿಂದ ಅದನ್ನು ಪಕ್ಷಗಳ ನಡುವೆ ವ್ಯಾಖ್ಯಾನಿಸಬೇಕು ಮತ್ತು ಒಪ್ಪಿಕೊಳ್ಳಬೇಕು ಮತ್ತು ಸ್ಥಾವರಕ್ಕೆ ಯಾರು ಉತ್ತೀರ್ಣರಾಗುತ್ತಾರೆ ಯಾರು ಅದರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತಾರೆ ಏನಾದರೂ ಸಂಭವಿಸಿದೆ ಅದರಿಂದ ಯಾರು ಪ್ರಯೋಜನ ಪಡೆಯುತ್ತಾರೆ ಮತ್ತು ಅದರ ಲಾಭವನ್ನು ಯಾರು ತೆಗೆದುಕೊಳ್ಳುತ್ತಾರೆ ನಾವು ಅಪಾಯ ಮತ್ತು ತಂತ್ರಜ್ಞಾನದ ನಿರ್ವಹಣೆಯನ್ನು ವ್ಯಾಖ್ಯಾನಿಸುವಾಗ ಇವುಗಳನ್ನು ಪರಿಗಣಿಸಬೇಕು ಆದ್ದರಿಂದ ನಾವು ಈ ರೀತಿಯ ಅಪಾಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗ ನಂಬಿಕೆಯು ಬಹಳ ನಿರ್ಣಾಯಕ ಪ್ರಮುಖ ಅಂಶವಾಗಿದೆ ಆದ್ದರಿಂದ ಕೆಲವು ಮಾಹಿತಿಗಳಿವೆ ನಾನು ನೀಡುತ್ತೇನೆ ಮತ್ತು ತುಂಬಾ ಧನ್ಯವಾದಗಳು